ಸಾಲಿಡ್ವರ್ಕ್ಸ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಆನ್ಲೈನ್ ಪ್ರಮಾಣೀಕೃತ ಅಧ್ಯಯನಗಳಿಗೆ ಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಸಾಲಿಡ್ವರ್ಕ್ಸ್ ಬಗ್ಗೆ ಸ್ವಲ್ಪ ಕಲಿತಿದ್ದೇವೆ ಈಗ ನಾವು ಸಾಲಿಡ್ವರ್ಕ್ಸ್ ಗಳೊಂದಿಗೆ ಒಳಗೊಂಡಿರುವ ವಿವಿಧ ಆಯ್ಕೆಗಳನ್ನು ಬಳಸಲಿದ್ದೇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ಸಾಲಿಡ್ವರ್ಕ್ಸ್ ಐಕಾನ್ ಸಾಲಿಡ್ವರ್ಕ್ಸ್ ಅನ್ನು ಎರಡು ಸಲ ಒತ್ತಿದ ನಂತರ ನಾವು ಕೊನೆಗೆ ಈ ರೀತಿಯ ಪರದೆಯನ್ನು ಹೊಂದುತ್ತೇವೆ ನಾವು ಕಲಿತಿದ್ದೇವೆ ಅದರಲ್ಲಿ ನಾವು ಈಗಾಗಲೇ ಹಿಂದಿನದನ್ನು ನಿರ್ಮಿಸಿದ್ದೇವೆ ನಾನು ಅದನ್ನು ತೆರೆಯಲು ಬಯಸಿದರೆ ನಾವು ಈ ಓಪನ್ ಆಯ್ಕೆಯನ್ನು ಬಳಸಬಹುದು ಆ ಭಾಗವನ್ನು ಒತ್ತಿ ಮತ್ತು ಅದನ್ನು ತೆರೆಯಿರಿ ಹೊಸ ಡ್ರಾಯಿಂಗ್ ಅನ್ನು ನಿರ್ಮಿಸಲು ನಾವು ಆಸಕ್ತಿ ಹೊಂದಿದ್ದರೆ ನಾವು ಮೊದಲು ಮಾಡಬೇಕಾಗಿರುವುದು ಈ ನ್ಯೂ ಆಯ್ಕೆಗೆ ಹೋಗಿ ಒತ್ತಿ ಅಂದರೆ ಎಡ ಬಟನ್ ಅನ್ನು ಒತ್ತಿ ಪಾರ್ಟ್ ಅನ್ನು ಒತ್ತಿ ನಂತರ ಓಕೆ ನಂತರ ಅದು ಖಾಲಿ ಪರದೆ ಯನ್ನು ತೆರೆಯುತ್ತದೆ ಆ ಖಾಲಿ ಪರದೆಯಲ್ಲಿ ಟಾಸ್ಕ್ ಬಾರ್ ನಂತಹ ವಿವಿಧ ಆಯ್ಕೆಗಳನ್ನು ನಾವು ನೋಡುತ್ತೇವೆ ಮತ್ತು ವೈಶಿಷ್ಟ್ಯ ನಿರ್ವಾಹಕ ಮತ್ತು ಇತರ ವಿಷಯಗಳನ್ನು ನೋಡುತ್ತೇವೆ ನಾವು ಬಯಸುವ ಯಾವುದೇ ರೇಖಾಚಿತ್ರ ವನ್ನು ಹೊಸದಾಗಿ ಸೆಳೆಯಲು ಪ್ರಾರಂಭಿಸುವಾಗ ಶಿಫಾರಸು ಮಾಡಲಾದ ಸಮತಲವು ಮುಂಭಾಗದ ಸಮತಲ ವಾಗಿದೆ ಆದ್ದರಿಂದ ಈ ಮುಂಭಾಗದ ನೋಟ ಮೇಲಿನ ನೋಟ ಪಕ್ಕದ ನೋಟ ವನ್ನು ನಿರ್ಮಿಸಿದಾಗ ಈ ಮುಂಭಾಗದ ಸಮತಲ ಮೇಲಿನ ಸಮತಲ ಮತ್ತು ಬಲ ಸಮತಲ ವು ನಮ್ಮ ಮೂಲ ಎರಡು ಆಯಾಮದ ರೇಖಾಚಿತ್ರಗಳಲ್ಲ ಆ ನೋಟಗಳು ವಿಭಿನ್ನವಾಗಿವೆ ಇಲ್ಲಿ ಸಮತಲ ಗಳು ವಿಭಿನ್ನವಾಗಿವೆ ಈ ಸಮತಲಗಳು ರೇಖಾಚಿತ್ರಗಳನ್ನು ನಿರ್ಮಿಸಲು ವ್ಯಕ್ತಿಗೆ ಸಹಾಯ ಮಾಡಲು ಮಾತ್ರ ಇವೆ ಈ ರೀತಿಯ ಕೀವರ್ಡ್ಗಳನ್ನು ಬಳಸಲಾಗಿದೆ ಮುಂಭಾಗದ ನೋಟ ಮೇಲಿನ ನೋಟ ಮತ್ತು ಪಕ್ಕದ ನೋಟದ ಜೊತೆಗೆ ಇದೇನು ಸಂಭಂಧಿಸಿಲ್ಲ ಇದು ಕೇವಲ ಸಮತಲ ನಿರೂಪಣವಾಗಿದ್ದು ಉಲ್ಲೇಖ ನಿರ್ದೇಶಾಂಕ ವ್ಯವಸ್ಥೆಯನ್ನು ಪ್ರಾರಂಭಿಸಲು ನಾವು ಅದನ್ನು ಬಳಸುತ್ತೇವೆ ಎಂಬುದು ಪ್ರಾತಿನಿಧ್ಯವಾಗಿದೆ ಆ ಉದ್ದೇಶಕ್ಕಾಗಿ ಮಾತ್ರ ನಾವು ಬಳಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಥವಾ ಎಲ್ಲಾ ಸಮಯದಲ್ಲೂ ನಾವು ಮುಂಭಾಗದ ಸಮತಲ ವನ್ನು ಮಾತ್ರ ಆರಿಸುತ್ತೇವೆ ನಂತರ ಬಲಕ್ಕೆ ಒತ್ತಿ ಅದು ಲಂಬ ಬಟನ್ ನಂತೆ ಇರುವಂತಹುದನ್ನು ತೆರೆಯುತ್ತದೆ ನಾವು ಕ್ಲಿಕ್ ಮಾಡಬೇಕಾದ ಸಮತಲಕ್ಕೆ ಲಂಬ ವಾಗಿರುವಂತಹದ್ದು ನಂತರ ಯಾವಾಗಲೂ ಕೆಲಸದ ಸ್ಥಳವು ಬರುತ್ತದೆ ಅದರಲ್ಲಿ ಕೊನೆಯ ತರಗತಿಗಳಲ್ಲಿ ನಾನು ರೇಖೆಯನ್ನು ಸೆಳೆಯಲು ಬಯಸಿದರೆ ನಾನು ಅದನ್ನು ಆ ರೀತಿಯಲ್ಲಿ ಸೆಳೆಯಬಲ್ಲೆ ನಾವು ಅದನ್ನು ನೋಡಿದ್ದೇವೆ ನಂತರ ಸ್ಮಾರ್ಟ್ ಆಯಾಮಕ್ಕೆ ಹೋಗಿ ಅದನ್ನು ಕೆಲವು 20 ಘಟಕಗಳಿಗೆ ಹೊಂದಿಸಿ ಮತ್ತು ನಾವು ಯಾವಾಗಲೂ ಘಟಕಗಳ ಬಗ್ಗೆ ಜಾಗರೂಕರಾಗಿರಬೇಕು 20 ಎಂಎಂ ನಂತರ ಓಕೆ ಒತ್ತಿ ನಾವು ರೇಖಾಚಿತ್ರಗಳನ್ನು ನಿರ್ಮಿಸಿದ ರೀತಿ ಇದು ಮತ್ತು ನಾವು ಆಯತ ಗಳನ್ನೂ ಸಹ ನೋಡಿದೆವು ಈಗ ಸ್ಲಾಟ್ ಗಳಂತಹ ವಿಶೇಷ ವಸ್ತುಗಳು ಇವೆ ಪ್ಲಂಬರ್ ಬ್ಲಾಕ್ ಇದೆ ಬಹುಶಃ ಇದು ಯಾವುದೇ ಯಾಂತ್ರಿಕ ಸಾಧನವಾಗಿದ್ದು ನೀವು ರಂಧ್ರಗಳನ್ನು ಹೊಂದಿರುವ ಪ್ಲೇಟ್ ಮತ್ತು ಇತರ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಬಳಸುತ್ತೀರಿ ಅದನ್ನು ನಾವು ಸ್ಲಾಟ್ಗಳು ಎಂದು ಕರೆಯುತ್ತೇವೆ ಮತ್ತು ನಾನು ಆ ಸ್ಲಾಟ್ಗಳನ್ನು ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ನಾನು ಏನು ಮಾಡಬೇಕೆಂದರೆ ನೇರ ಸ್ಲಾಟ್ ಅನ್ನು ಆರಿಸಿಕೊಳ್ಳಿ ವಸ್ತುವಿನ ಆಕಾರವನ್ನು ಅಲ್ಲಿ ನೇರ ಸ್ಲಾಟ್ ಎಂದು ಉಲ್ಲೇಖಿಸಲಾಗಿದೆ ನೀವು ನೋಡಿದಾಗ ಸಂಪರ್ಕಿತ ರೇಖೆಗಳೊಂದಿಗೆ ಮೂಲೆಯ ರೀತಿಯದ್ದು ಇದೆ ಅದನ್ನು ಆರಿಸಿ ಆದ್ದರಿಂದ ಮೊದಲ ಸಾಲು ಎರಡನೇ ಸಾಲು ಎರಡನೇ ಬಿಂದುವನ್ನು ಆರಿಸಿ ಆದ್ದರಿಂದ ಅದು ಮಧ್ಯದಲ್ಲಿ ನಿರ್ಮಾಣವಾಗುತ್ತದೆ ಈಗ ನಿಮ್ಮ ಮೌಸ್ ಅನ್ನು ಸರಿಸಿ ಅದು ಅಂತಹ ರೀತಿಯ ವಸ್ತುವನ್ನು ನಿರ್ಮಿಸುತ್ತದೆ ಮತ್ತೆ ಮೊದಲು ನೇರ ಸ್ಲಾಟ್ ಒತ್ತಿ ಯಾವುದೇ ಬಟನ್ಅನ್ನು ಹಿಡಿಯಬೇಡಿ ನಿಮ್ಮ ಮೌಸ್ ಅನ್ನು ಮುಕ್ತವಾಗಿ ಸರಿಸಿ ಮೊದಲ ಬಿಂದು ಒತ್ತಿ ನಂತರ ಎರಡನೇ ಬಿಂದು ಒತ್ತಿ ನಿಮ್ಮ ಕೈಗಳನ್ನು ಮುಕ್ತವಾಗಿ ಸರಿಸಿ ಈಗ ನಿಮ್ಮ ಮೌಸ್ ಅನ್ನು ಬೇರೆ ಸ್ಥಳಕ್ಕೆ ಸರಿಸಿ ಅದು ಕೆಲವು ರೀತಿಯ ದಪ್ಪ ಅಗಲವನ್ನು ತೋರಿಸುತ್ತದೆ ನಂತರ ಒತ್ತಿ ಇದು ಮುಗಿಯಿತು ಆದ್ದರಿಂದ ನೀವು ಎಸ್ಕೇಪ್ ಅನ್ನು ಒತ್ತಿದರೆ ವಸ್ತುವು ನಿರ್ಮಾಣವಾಗುತ್ತದೆ ಈಗ ನೀವು ಸ್ಮಾರ್ಟ್ ಆಯಾಮವನ್ನು ಬಳಸಲು ಬಯಸುತ್ತೀರಿ ಇದು 40 ಯೂನಿಟ್ಗಳಷ್ಟು ಇರಬೇಕು ನೀವು ಎಂಎಂ ನಲ್ಲಿ ಇಡಲು ಬಯಸುತ್ತಿದ್ದರೆ ಓಕೆ ಒತ್ತಿ ನಂತರ ಎಸ್ಕೇಪ್ ಒತ್ತಿರಿ ಈಗ ಆ ಆಯಾಮದ ತ್ರಿಜ್ಯವನ್ನು ಸರಿಹೊಂದಿಸಲು ನಾನು ಬಯಸುತ್ತೇನೆ ಸ್ಮಾರ್ಟ್ ಆಯಾಮವನ್ನು ಒತ್ತಿ ಅದನ್ನು ಆರಿಸಿ ನಂತರ ಅದು ಈ ತ್ರಿಜ್ಯ ಇರುವ ಕೇಂದ್ರವನ್ನು ತೋರಿಸುತ್ತದೆ ಆದ್ದರಿಂದ ತ್ರಿಜ್ಯವನ್ನು ನಾನು 10 ಘಟಕಗಳು ಇರುವಂತೆ ಹೊಂದಲು ಬಯಸುತ್ತೇನೆ ನಂತರ ಓಕೆ ಒತ್ತಿ ನಂತರ ಎರಡೂ ಬದಿಗಳಲ್ಲಿ ಏಕೆಂದರೆ ಇದು ಎರಡೂ ಬದಿಗಳಲ್ಲಿ ಸಮ್ಮಿತೀಯ ವಸ್ತುವಾಗಿದ್ದು ಅದು ಸ್ವಾಭಾವಿಕವಾಗಿ ಅದಕ್ಕೆ ಹೊಂದಿಕೊಳ್ಳುತ್ತದೆ ನೀವು ನೇರ ಸ್ಲಾಟ್ ಅನ್ನು ನಿರ್ಮಿಸುವ ವಿಧಾನ ಇದು ಇದನ್ನು ನಿರ್ಮಿಸುವುದರಿಂದ ಏನು ಪ್ರಯೋಜನ ಎಂದು ನಾವು ನೋಡೋಣ ರೇಖಾಚಿತ್ರ ರೇಖೆಗಳನ್ನು ಬಳಸಿ ನಂತರ ಆರ್ಕ್ ಗಳನ್ನು ಚಿತ್ರಿಸಿ ಮತ್ತೊಂದು ರೇಖೆಯನ್ನು ಸೆಳೆಯುವ ಮೂಲಕ ಮತ್ತು ಅದನ್ನು ಮತ್ತೊಂದು ಆರ್ಕ್ ದಿಂದ ಮುಚ್ಚುವ ಮೂಲಕ ಅರೆ ವೃತ್ತದಿಂದ ನಾವು ಅದನ್ನು ಮಾಡಬಹುದು ಆದರೆ ನೇರ ಸ್ಲಾಟ್ನಂತೆ ಇರುವ ಒಂದು ವಸ್ತು ನೇರವಾಗಿ ಲಭ್ಯವಿದೆ ಆದ್ದರಿಂದ ನಾವು ಅದನ್ನು ಬಳಸುತ್ತಿದ್ದೇವೆ ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ಆಯಾಮಗಳನ್ನು ನಾವು ಯಾವಾಗಲೂ 40 ಘಟಕಗಳು ಮತ್ತು ಆರ್ಕ್ 10 ಘಟಕಗಳಂತೆ ಉಲ್ಲೇಖಿಸಿದ್ದೇವೆ ಅದೇ ನೇರ ಸ್ಲಾಟ್ ನಲ್ಲಿ ಈಗ ನಾವು ಕೇಂದ್ರ ಬಿಂದುವಿನ ನೇರ ಸ್ಲಾಟ್ ಅನ್ನು ನೋಡುತ್ತಿದೇವೆ ಈ ಉದಾಹರಣೆಯನ್ನು ನಾವು ಈ ಮೌಸ್ ಅನ್ನು ಬಳಸುವುದರಲ್ಲಿ ಮತ್ತು ಸಾಲಿಡ್ ವರ್ಕ್ಸ್ ಗಳಲ್ಲಿ ಲಭ್ಯವಿರುವ ವಿವಿಧ ಆಯ್ಕೆಗಳ ಮೇಲೆ ಹಿಡಿತವನ್ನು ಹೊಂದಲು ಮಾಡುತ್ತಿದ್ದೇವೆ ಈಗ ಕೇಂದ್ರ ಬಿಂದುವಿನ ನೇರ ಸ್ಲಾಟ್ ಆರಿಸಿ ಅದನ್ನು ಒತ್ತಿ ಇದು ಮೊದಲ ಆಯ್ಕೆ ಎರಡನೇ ಆಯ್ಕೆ ಮೂರನೇ ಆಯ್ಕೆಯಂತಹ ವಿಭಿನ್ನ ರೀತಿಯ ಆಯ್ಕೆಗಳನ್ನು ತೋರಿಸುತ್ತದೆ ಮೊದಲನೆಯದನ್ನು ಆಯ್ಕೆ ಮಾಡಿ ಕೇಂದ್ರ ಬಿಂದು ಈಗ ನಾನು ಅದನ್ನು ಆ ರೀತಿಯಲ್ಲಿ ನಿರ್ಮಿಸಲು ಬಯಸುತ್ತೇನೆ ನಂತರ ನಿಮ್ಮ ಮೌಸ್ ಅನ್ನು ಸರಿಸಿ ಅದು ಮುಗಿಯಿತು ಆದ್ದರಿಂದ ಈ ರೀತಿಯ ವಸ್ತುಗಳನ್ನು ನಾವು ರಿಜಿಡ್ ಬಾಡಿ ಲಿಂಕ್ ಗಳಿಗಾಗಿ ಬಳಸುತ್ತೇವೆ ಬಹುಶಃ ನಾಲ್ಕು ಬಾರ್ ಮೆಕ್ಯಾನಿಸಂ ನಾನು ಯಾಂತ್ರಿಕ ಎಂಜಿನಿಯರಿಂಗ್ ನಲ್ಲಿ ಈ ರೀತಿಯ ವಿಷಯಗಳನ್ನು ನಿರ್ಮಿಸಲು ಬಯಸಿದರೆ ಈ ರೀತಿಯ ಲಿಂಕ್ ಗಳ ವಸ್ತುಗಳು ಯಾವಾಗಲೂ ಸಹಾಯಕವಾಗುತ್ತವೆ ಅದು ನೇರ ಸ್ಲಾಟ್ ಎಂಬ ಕೀವರ್ಡ್ ಹೆಸರಿನಲ್ಲಿ ಲಭ್ಯವಿದೆ ನಾವು ಈಗಾಗಲೇ ಆಯಾಮಗಳನ್ನು ಕಲಿತಿದ್ದೇವೆ ಸ್ಮಾರ್ಟ್ ಆಯಾಮಗಳನ್ನು ಬಳಸಿಕೊಂಡು ನಾನು ಇದನ್ನು ಯಾವಾಗಲೂ ಹೊಂದಿಸಬಹುದು ಈಗ ನಾನು ಆರ್ಕ್ ಉದ್ದಕ್ಕೂ ಏನನ್ನಾದರೂ ಹೊಂದಲು ಬಯಸುತ್ತೇನೆ ನಾನು ಆ ರೀತಿಯ ಲಿಂಕ್ ಯಾಂತ್ರಿಕ ಲಿಂಕ್ ಅನ್ನು ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ನಾನು ಮೂರು ಬಿಂದುಗಳ ಆರ್ಕ್ ಸ್ಲಾಟ್ ಅನ್ನು ಆರಿಸುತ್ತೇನೆ ಮೊದಲ ಬಿಂದು ಎರಡನೇ ಬಿಂದು ಮೂರನೇ ಬಿಂದು ಅನ್ನು ಆರಿಸುತ್ತೇನೆ ಮತ್ತು ನಾನು ಸರಿಸುತ್ತೇನೆ ನಂತರ ಎಸ್ಕೇಪ್ ಅನ್ನು ಒತ್ತುತ್ತೇನೆ ಆದ್ದರಿಂದ ಆರ್ಕ್ ಉದ್ದಕ್ಕೂ ನಾವು ನಿರ್ಮಿಸಬಹುದು ಅದನ್ನು ಮತ್ತೊಮ್ಮೆ ಮಾಡೋಣ ಮೂರು ಬಿಂದುಗಳ ಆರ್ಕ್ ಸ್ಲಾಟ್ ಅನ್ನು ಅನ್ನು ಆರಿಸುತ್ತೇನೆ ನಾವು ಸೆಳೆಯಲು ಹೊರಟಿರುವ ವಸ್ತುವನ್ನು ಇಲ್ಲಿ ಐಕಾನ್ ಆಗಿ ತೋರಿಸಲಾಗಿದೆ ಅದನ್ನು ಒತ್ತಿ ಮೊದಲ ಬಿಂದುವನ್ನು ಎಲ್ಲೋ ಒತ್ತಿ ಎಡಬದಿ ಒತ್ತಿ ಬಲಬದಿ ಒತ್ತಿ ಎಡಬದಿ ಮಾತ್ರ ಒತ್ತಿ ಎರಡನೆಯದನ್ನು ಮೂರನೆಯದನ್ನು ಒತ್ತಿ ನಂತರ ಅದನ್ನು ಸರಿಸಿ ಎಲ್ಲ ಸಮಯದಲ್ಲಿಯೂ ಬಲಬದಿ ಒತ್ತಿ ಬಲಬದಿ ಒತ್ತಿ ಬಲಬದಿ ಒತ್ತಿ ಸರಿಯಾಗಿ ಹೊಂದಾಣಿಕೆ ಆದಾಗ ಈ ರೀತಿಯ ಲಿಂಕ್ ಗಳನ್ನು ರಚಿಸುತ್ತದೆ ಈಗ ನಾವು ಇತರ ಒಂದು ಕೇಂದ್ರ ಬಿಂದು ಆರ್ಕ್ ಸ್ಲಾಟ್ ಅನ್ನು ನೋಡುತ್ತೇವೆ ಮತ್ತೆ ಆರ್ಕ್ ಮೇಲೆ ನಾವು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ಅದಕ್ಕಾಗಿ ನಾವು ಕೇಂದ್ರ ಮೊದಲನೆಯದು ಎರಡನೆಯದು ಮೂರನೆಯದನ್ನು ಸೂಚಿಸಬೇಕು ನಂತರ ಸರಿಸಿ ಎಸ್ಕೇಪ್ ಅನ್ನು ಹಲವಾರು ಬಾರಿ ಒತ್ತಿರಿ ಆದ್ದರಿಂದ ಈ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಾವು ಆರ್ಕ್ವನ್ನು ನಿರ್ಮಿಸಿದ್ದೇವೆ ನಂತರ ಮೂರನೇ ಆಯಾಮಕ್ಕೆ ಹೋದರೆ ಅಗಲವನ್ನು ಹೊಂದಿಸಲು ಅದನ್ನು ಒತ್ತಿ ನಾವು ವಿಭಿನ್ನ ರೀತಿಯ ವಸ್ತುಗಳನ್ನು ಬಳಸುವ ವಿಧಾನ ಇದು ಈಗ ನಾನು ಒಂದು ಗೆರೆಯನ್ನು ಬಳಸಲು ಬಯಸಿದರೆ ನಾನು ಒಂದು ಗೆರೆಯನ್ನು ಒತ್ತಿ ಅಲ್ಲಿಂದ ಅಲ್ಲಿಗೆ ಸಂಪರ್ಕಿಸುತ್ತೇನೆ ಈಗ ನಾನು ಇನ್ನೊಂದನ್ನು ಅದರ ಜೊತೆ ಸೇರಿಸಲು ಬಯಸುತ್ತೇನೆ ಮತ್ತೆ ನಾನು ಅದನ್ನು ಒತ್ತುತ್ತೇನೆ ಆ ಬಿಂದುವನ್ನು ಒತ್ತುತ್ತೇನೆ ಈಗ ತ್ರಿಕೋನದಂತೆ ಸೇರಿಸಲು ನಾನು ಇನ್ನೂ ಒಂದು ಗೆರೆಯನ್ನು ಬಳಸಲು ಬಯಸುತ್ತೇನೆ ನಂತರ ನಾನು ಅದನ್ನು ಆರಿಸಿ ಅದನ್ನು ಒತ್ತುತ್ತೇನೆ ನೀವು ಯಾವಾಗಲಾದರೂ ಆ ರೇಖಾಚಿತ್ರದಿಂದ ಅಂದರೆ ಸ್ಥಳೀಯ ಸ್ಕೆಚ್ ಮೋಡ್ ನಿಂದ ಹೊರಬರಲು ನೀವು ಬಯಸಿದಾಗ ನೀವು ಎಸ್ಕೇಪ್ ಅನ್ನು ಹಲವಾರು ಬಾರಿ ಒತ್ತಿರಿ ಆ ರೇಖಾಚಿತ್ರದಿಂದ ಹೊರಬರಲು ಎರಡು ಬಾರಿ ಒತ್ತುವದು ಸಾಕಷ್ಟು ಒಳ್ಳೆಯದು ನೀವು ಇನ್ನೂ ಸ್ಕೆಚ್ ಮೋಡ್ ನಲ್ಲಿರುವಿರಿ ಆದರೆ ನೀವು ಸೆಳೆಯುತ್ತಿರುವ ಸ್ಥಳೀಯ ದಿಂದ ಹೊರಬರುತ್ತೀರಿ ಇದರಿಂದ ನೀವು ಸ್ಮಾರ್ಟ್ ಆಯಾಮ ಅಥವಾ ಆಯತ ಅಥವಾ ಇನ್ನಾವುದೇ ರೀತಿಯ ವಸ್ತುಗಳನ್ನು ಬಳಸಬಹುದು ಈಗ ಈ ರೇಖಾಚಿತ್ರವನ್ನು ಉಳಿಸಲು ನಾನು ಬಯಸುವುದಿಲ್ಲ ನಂತರ ನಾನು ಅದನ್ನು ಗುರುತಿಸಲು ಒತ್ತಬಹುದು ನಾನು ರೇಖಾಚಿತ್ರವನ್ನು ಉಳಿಸಲು ಬಯಸಿದರೆ ನಂತರ ಸ್ವಾಭಾವಿಕವಾಗಿ ನಾನು ಫೈಲ್ ಗೆ ಹೋಗಿ ಸೇವ್ ಯಾಸ್ ಗೆ ಹೋಗಬೇಕಾಗುತ್ತದೆ ಈಗ ನಾನು ಈಗಾಗಲೇ 12 ಡಿ ಭಾಗವನ್ನು ನಿರ್ಮಿಸಿದ್ದೇನೆ ಈಗ ನಾನು ಏನು ಮಾಡುತ್ತೇನೆ ಎಂದರೆ ಭಾಗ 2 ಅಂಡರ್ ಸ್ಕೋರ್ 2 ಡಿ ಡ್ರಾಯಿಂಗ್ ಹೆಸರುಗಳೊಂದಿಗೆ ಸ್ಥಿರವಾಗಿರಿ ಶಿಫಾರಸು ಮಾಡಲಾಗಿರುವದು ಏನೆಂದರೆ ಬಳಕೆಯಲ್ಲಿ ಸಾರ್ವಕಾಲಿಕವಾಗಿ ಸಣ್ಣ ಅಕ್ಷರಗಳನ್ನು ಬಳಸಿ ನಾವು ಬಳಸುತ್ತಿರುವ ಈ ಪದಗಳಲ್ಲಿ ಯಾವುದೇ ಜಾಗವನ್ನು ಬಳಸದಿರುವುದು ಉತ್ತಮ ಉದಾಹರಣೆಗೆ ಭಾಗ 2 ಸ್ಪೇಸ್ 2 ಡಿ2 space 2d ಎಂದು ನಾನು ನಿಮಗೆ ಶಿಫಾರಸು ಮಾಡುವುದಿಲ್ಲ ಏಕೆಂದರೆ ಈ ಸ್ಪೇಸ್ ಗಳನ್ನು ನೆನಪಿಡುವದು ಸ್ವಲ್ಪ ಕಷ್ಟಕರ ಆದ್ದರಿಂದ ನೀವು ಸ್ಪೇಸ್ ಗಳನ್ನು ಬಯಸಿದರೆ ಅಲ್ಲಿ ಅಂಡರ್ ಸ್ಕೋರ್ ಬಳಸಿ ಇದರಿಂದ ಅದು ಭಾಗ 2 ಮತ್ತು 2 ಡಿ ಎರಡನ್ನೂ ಸೇರಿಸುತ್ತದೆ ನೀವು ಎಲ್ಲವನ್ನು ಸಣ್ಣ ಅಕ್ಷರ ಗಳಲ್ಲಿ ಬರೆಯುವದನ್ನು ಶಿಫಾರಸು ಮಾಡಲಾಗುತ್ತದೆ ಭಾಗ 2 ಅಂಡರ್ ಸ್ಕೋರ್ 2 ಡಿ ಎಂಬುದನ್ನು ಸಣ್ಣ ಅಕ್ಷರಗಳಲ್ಲಿ ಬರೆಯುವದನ್ನು ಪ್ರಾರಂಭಿಸುವದು ಒಳ್ಳೆಯ ಹವ್ಯಾಸ ಈಗ ಸೇವ್ ಮಾಡಿ ರೇಖಾಚಿತ್ರವು ಮುಕ್ತಾಯವಾಯಿತು ನಾನು ಅದನ್ನು ಮುಚ್ಚಲು ಬಯಸುತ್ತೇನೆ ನಾನು ಯಾವಾಗಲೂ ಅದನ್ನು ಮುಚ್ಚಬಹುದು ಈಗ ನಾನು ಅದನ್ನು ಮತ್ತೆ ತೆರೆಯಲು ಬಯಸಿದರೆ ಅದನ್ನು ತೆರೆಯಿರಿ ಅಲ್ಲಿ ಭಾಗ 2 ಡಿ ಇದೆ ಅದನ್ನು ತೆರೆಯಿರಿ ಏಕೆಂದರೆ ನಾವು ಅದನ್ನು ಸೇವ್ ಮಾಡಿದ್ದೇವೆ ನಾವು ಅದನ್ನು ಒತ್ತಿದ ಸಮಯದಲ್ಲಿ ಸ್ಕೆಚ್ ಮೋಡ್ ದಿಂದ ಹೊರಬರುತ್ತದೆ ಮತ್ತೆ ಅದನ್ನು ಸೇವ್ ಮಾಡಬೇಕು ನಾವು ಅದನ್ನು ಸೇವ್ ಮಾಡಿಲ್ಲ ಆದ್ದರಿಂದ ಈಗ ನೀವು ಸಂಪೂರ್ಣ ರೇಖಾಚಿತ್ರವನ್ನು ಕಳೆದುಕೊಂಡಿದ್ದೀರಿ ಆದ್ದರಿಂದ ಯಾವಾಗಲೂ ಸೂಚಿಸುವದೇನೆಂದರೆ ಸ್ಕೆಚ್ ಮೋಡ್ನಿಂದ ಹೊರಬಂದ ನಂತರ ರೇಖಾಚಿತ್ರವನ್ನು ಅನ್ನು ಸೇವ್ ಮಾಡಬೇಕು ಮತ್ತು ನಂತರ ನೀವು ಅದನ್ನು ಮತ್ತೆ ತೆರೆಯಬಹುದು ಸ್ಕೆಚ್ ಮೋಡ್ ನಲ್ಲಿ ನೀವು ಅದನ್ನು ಸೇವ್ ಮಾಡಿದ್ದೀರಿ ಅದರ ನಂತರ ನೀವು ಸ್ಕೆಚ್ ಮೋಡ್ ನಿಂದ ಹೊರಬರದೇ ಸೇವ್ ಮಾಡದೆ ನೇರವಾಗಿ ಇಂಟು ಗುರುತಿಗೆ ಒತ್ತಿದರೆ ಅದು ನೀವು ಈಗಾಗಲೇ ಸೇವ್ ಮಾಡಿರುವ ಇತ್ತೀಚಿನ ಆವೃತ್ತಿಯನ್ನು ತೆಗೆದುಕೊಳ್ಳುತ್ತದೆ FL ಈಗ ನೀವು ರೇಖಾಚಿತ್ರವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದೀರಿ ಅಂದರೆ ಯಾವುದನ್ನೂ ಸೇವ್ ಮಾಡಬೇಡಿ ಆದ್ದರಿಂದ ಅದು ಎಲ್ಲವನ್ನೂ ಅಳಿಸುತ್ತದೆ ಆದ್ದರಿಂದ ನಿಯಮಿತ ಸಮಯಗಳಲ್ಲಿ ರೇಖಾಚಿತ್ರಗಳನ್ನು ಸೇವ್ ಮಾಡುವಲ್ಲಿ ಸಹ ಜಾಗರೂಕರಾಗಿರಬೇಕು ಯಾವಾಗಲೂ ಸ್ಕೆಚ್ ಮೋಡ್ನಿಂದ ಹೊರಬನ್ನಿ ರೇಖಾಚಿತ್ರವನ್ನು ಸೇವ್ ಮಾಡಿ ಈಗ ನಾನು ಹೊಸ ರೇಖಾಚಿತ್ರ ಪ್ರಾರಂಭಿಸಲು ಬಯಸುತ್ತೇನೆ ಆದ್ದರಿಂದ ಹೊಸ ಭಾಗ ದಿಂದ ಪ್ರಾರಂಭಿಸಿ ಓಕೆ ಒತ್ತಿ ಈಗ ಯಾವುದೇ ಹೊಸ ಚಿತ್ರಕ್ಕಾಗಿ ನಾವು ಮುಂಭಾಗದ ಸಮತಲ ಕ್ಕೆ ಹೋಗಬೇಕು ಅದಕ್ಕೆ ಲಂಬವಾಗಿ ಒತ್ತಿ ಈಗ ನಾವು ರೇಖೆ ಆಯತಗಳು ನೇರ ಸ್ಲಾಟ್ ಗಳ ಬಗ್ಗೆ ಕಲಿತಿದ್ದೇವೆ ಈಗ ನಾನು ಈ 2 ಡಿ ಹಾಳೆಯಲ್ಲಿ ವೃತ್ತವನ್ನು ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಬೇಕು ಈ ಬಟನ್ ವೃತ್ತವನ್ನು ಒತ್ತಿ ಈಗ ಯಾವುದೇ ವೃತ್ತವನ್ನು ಸೆಳೆಯಲು ನೀವು ಕೇಂದ್ರ ಬಿಂದುವಿನಂತೆ ಇರುವ ಐಕಾನ್ ಆರಿಸಬೇಕು ಮತ್ತು ತ್ರಿಜ್ಯದ ತರಹ ಇಲ್ಲಿದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಲಿದ್ದೇವೆ ಇದೀಗ ನನ್ನ ಕೈಗಳು ಮೌಸ್ ಅನ್ನು ಮುಟ್ಟುತ್ತಿಲ್ಲ ಆದರೆ ನಾನು ಈಗಾಗಲೇ ಆ ವೃತ್ತ ಐಕಾನ್ ಅನ್ನು ಒತ್ತಿದ್ದೇನೆ ಆದ್ದರಿಂದ ಇನ್ನೂ ಅದು ಆ ಮಾನಿಟರ್ನಲ್ಲಿ ನಿರ್ವಹಣೆ ಗಳಲ್ಲಿದೆ ಈಗ ನಾನು ಏನು ಮಾಡಬೇಕು ಒಂದು ಬಿಂದುವಿನ ಮೇಲೆ ಎಡಬದಿಯನ್ನು ಒತ್ತಿ ಆದ್ದರಿಂದ ಕೇಂದ್ರವನ್ನು ಆಯ್ಕೆ ಮಾಡಲಾಗಿದೆ ಈಗ ನಿಮ್ಮ ವೃತ್ತವನ್ನು ಬೇರೆ ಸ್ಥಳಕ್ಕೆ ಸರಿಸಿ ಅಂದರೆ ನಾವು ತ್ರಿಜ್ಯವನ್ನು ಸೂಚಿಸುತ್ತಿದ್ದೇವೆ ಅದನ್ನು ಒತ್ತಿ ಈಗ ನಾವು ಆ ವೃತ್ತ ಬರೆಯುವದನ್ನು ಮುಗಿಸಿದ್ದೇವೆ ಆದರೆ ನಿಮ್ಮ ಮೌಸ್ ಅದನ್ನು ನೀವು ಇನ್ನೂ ವೃತ್ತ ವಲಯ ಮೋಡ್ ನಲ್ಲಿ ಚಲಿಸುತ್ತಿದ್ದರೆ ಇದರರ್ಥ ನಾನು ಇನ್ನೂ ಒಂದು ವೃತ್ತವನ್ನು ನಿರ್ಮಿಸಲು ಬಯಸಿದರೆ ಉದಾಹರಣೆಗೆ ಈ ಬಿಂದುವನ್ನು ಬಳಸಿಕೊಂಡು ನಾನು ಇನ್ನೊಂದನ್ನು ನಿರ್ಮಿಸಲು ಬಯಸುತ್ತೇನೆ ನಾನು ಅದನ್ನು ಇನ್ನೂ ಬಳಸಬಹುದು ನಾನು ಆ ವೃತ್ತ ಮೋಡ್ ನಿಂದ ಹೊರಬರಲು ಬಯಸುತ್ತೇನೆ ನಂತರ ಎಸ್ಕೇಪ್ ಅನ್ನು ಎರಡು ಬಾರಿ ಒತ್ತಿರಿ ನೀವು ಒಮ್ಮೆ ಒತ್ತಿದಾಗ ನೀವು ಆ ವೃತ್ತ ಮೋಡ್ ನಿಂದ ಹೊರಗುಳಿದಿದ್ದೀರಿ ಈಗ ಈ ಸಂಖ್ಯೆಗಳನ್ನು ಮರುಹೊಂದಿಸಲು ನಾನು ಸ್ಮಾರ್ಟ್ ಆಯಾಮಗಳನ್ನು ಬಳಸಲು ಬಯಸುತ್ತೇನೆ ಆದ್ದರಿಂದ ಸ್ಮಾರ್ಟ್ ಆಯಾಮ ಅನ್ನು ಆರಿಸುತ್ತೇನೆ ಆ ವೃತ್ತವನ್ನು ಒತ್ತಿ ನಂತರ ಅದು ಆ ವೃತ್ತದ ವ್ಯಾಸವನ್ನು ತೋರಿಸುತ್ತದೆ ನಮ್ಮ ಹಿಂದಿನ ಉಪನ್ಯಾಸಗಳನ್ನು ನೀವು ನೆನಪಿಸಿಕೊಂಡರೆ ನಾವು ವ್ಯಾಸದಂತಹದನ್ನು ಬಳಸಿದಾಗಲೆಲ್ಲಾ ಫಿ ಎಂಬ ಚಿಹ್ನೆಯು ಬರುತ್ತದೆ ಮತ್ತು ಸಾಫ್ಟ್ವೇರ್ನಲ್ಲಿ ಅದೇ ಚಿಹ್ನೆಯ ಅದೇ ಪರಿಭಾಷೆಯನ್ನು ನಾವು ನೋಡುತ್ತಿದ್ದೇವೆ ಈಗ ನಾನು ಆಂತರಿಕವಾಗಿ ವ್ಯಾಸವನ್ನು ನೀಡಲು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಲಿದ್ದೇನೆ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಕಲಿತ ವಿಷಯವೆಂದರೆ ನಾವು ಈ ರೀತಿಯ ಆಯಾಮವನ್ನು ನೀಡಬಾರದು ಅಲ್ಲಿ ನಿಮ್ಮ ಬಾಣವು ಇತರ ವಲಯವನ್ನು ಸ್ಪರ್ಶಿಸಲಿದೆ ಮತ್ತು ಅದು ಅನಗತ್ಯವಾಗಿ ಅಸ್ಪಷ್ಟತೆಯ ಚಿತ್ರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಿಮ್ಮ ಮೌಸ್ ಅನ್ನು ನೀವು ಎಚ್ಚರಿಕೆಯಿಂದ ಚಲಿಸಬೇಕು ಇದರಿಂದಾಗಿ ಸೂಕ್ತವಾದ ವ್ಯಾಸವನ್ನು ನೀವು ಆರಿಸಿ ಒತ್ತಬಹುದು ಈಗ ನೀವು 75 ಮಿಲಿಮೀಟರ್ಗಳಷ್ಟನ್ನು ನೀಡಲು ಬಯಸುತ್ತೀರಿ ಆದ್ದರಿಂದ ಅದಕ್ಕಾಗಿ ನಾವು 75 ಮಿಲಿಮೀಟರ್ ಬಳಸುತ್ತಿದ್ದೇವೆ ಓಕೆ ಒತ್ತಿ ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ನಿಮ್ಮ ವೃತ್ತವು 75 ಮಿಲಿಮೀಟರ್ಗಳಾಗಿರುತ್ತದೆ ಈಗ ಇತರ ವೃತ್ತವನ್ನು ನಾನು ಹೊಂದಿಸಲು ಬಯಸುತ್ತೇನೆ ಆದ್ದರಿಂದ ಸ್ಮಾರ್ಟ್ ಆಯಾಮ ವನ್ನು ಒತ್ತಿ ನಾನು ಆಂತರಿಕವನ್ನು ನೀಡಲು ಬಯಸುವುದಿಲ್ಲ ಏಕೆಂದರೆ ಈಗ ಆಯಾಮದ ವಿಷಯದಲ್ಲಿ ಅಸ್ಪಷ್ಟತೆಯಿದೆ ಆದ್ದರಿಂದ ನಾನು ಅದರಿಂದ ಹೊರಬರಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಬೇಕು ನಿಮ್ಮ ರೇಖಾಚಿತ್ರದಿಂದ ನಿಮ್ಮ ಮೌಸ್ ಅನ್ನು ಸರಿಸಿ ಯಾವುದೇ ಬಟನ್ ಅನ್ನು ಒತ್ತಬೇಡಿ ನಿಮ್ಮ ಮೌಸ್ ಅನ್ನು ಸರಿಸಿ ಈಗ ನಾನು ಅದನ್ನು ಬಹಳ ಉದ್ದವಾಗಿ ಎಳೆದರೆ ಅದು ಕೇವಲ ಒಂದು ಬಾಣ ವನ್ನು ಮಾತ್ರ ತೋರಿಸುತ್ತದೆ ನಾನು ಈ ದಿಕ್ಕಿನಲ್ಲಿ ಬಂದರೆ ಈ ರೀತಿಯ ವ್ಯಾಸವನ್ನು ತೋರಿಸುತ್ತದೆ ನಾನು ಯಾವಾಗಲೂ 25 ಘಟಕಗಳಂತೆ ನೀಡುತ್ತೇನೆ ಮತ್ತು ಓಕೆ ಒತ್ತಿ ನಂತರ ಎಸ್ಕೇಪ್ ಒತ್ತಿರಿ ಸೆಂಟರ್ ಬೇಸ್ ವೃತ್ತಗಳನ್ನು ಬಳಸಿಕೊಂಡು ನಾವು ಈ ರೀತಿ ಆಯಾಮವನ್ನು ನೀಡಬಹುದು ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅದೇ ವೃತ್ತದಲ್ಲಿ ಪರಿಧಿ ವೃತ್ತದಂತೆಯೇ ಒಂದಿದೆ ನಾವು ಆ ಪರಿಧಿಯ ವೃತ್ತವನ್ನು ಒತ್ತೋಣ ಮತ್ತು ಅದು ಏನು ಮಾಡುತ್ತಿದೆ ಎಂದು ನೋಡೋಣ ನೀವು ಎಡಗಡೆ ನೋಡಿದಾಗ ಅಲ್ಲಿ ಎರಡು ವಿಷಯಗಳಿವೆ ಮೊದಲನೆಯದು ಕೇಂದ್ರ ಮತ್ತು ತ್ರಿಜ್ಯ ಎರಡನೆಯದು ಈ ವೃತ್ತವು ಹಾದುಹೋಗುವ ಕೆಲವು ಮೂರು ಬಿಂದುಗಳು ಆದ್ದರಿಂದ ನಾವು ವೃತ್ತವನ್ನು ನಿರ್ಮಿಸಲು ಹೊರಟಿರುವ ಮೂರು ವಿಭಿನ್ನ ಬಿಂದುಗಳನ್ನು ನೀವು ಆರಿಸಿಕೊಳ್ಳಿ ಹಸ್ತ ರೇಖಾಚಿತ್ರದಲ್ಲಿ ನಮಗೆ ಸ್ಪರ್ಶಕಗಳು ಮತ್ತು ಇತರ ವಸ್ತುಗಳನ್ನು ಬಳಸಿಕೊಂಡು ಆ ಮೂರು ಬಿಂದುಗಳ ವೃತ್ತವನ್ನುನಿರ್ಮಿಸಲು ವಿಶೇಷ ವಿಧಾನವಿದೆ ಆದರೆ ಇಲ್ಲಿ ಸಾಫ್ಟ್ವೇರ್ ಲೆನ್ಸ್ ನಲ್ಲಿ ವಿಭಿನ್ನ ರೀತಿಯ ಅಲ್ಗಾರಿದಮ್ಇದೆ ಇದು ಈ ಡೇಟಾ ಬಿಂದುಗಳನ್ನು ಕಡಿಮೆ ಮಾಡುವ ಮೂಲಕ ಅದರ ಸುತ್ತಲೂ ವೃತ್ತವನ್ನು ಹೊಂದಿಸಲು ಪ್ರಯತ್ನಿಸುತ್ತದೆ ನಾವು ಮೇಲ್ಮೈ ಮಾಡೆಲಿಂಗ್ ಬಗ್ಗೆ ಕಲಿತಿದ್ದೇವೆ ಮತ್ತು ಅದೇ ರೀತಿ ನಾವು ಕರ್ವ್ ಮಾಡೆಲಿಂಗ್ ಬಗ್ಗೆಯೂ ಕಲಿತಿದ್ದೇವೆ ಆದ್ದರಿಂದ ಈಗ ನಾವು ಮೂರು ವಿಭಿನ್ನ ಡೇಟಾ ಪಾಯಿಂಟ್ ಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅದು x ಮೈನಸ್ a ಹೋಲ್ ಸ್ಕ್ವೇರ್ ಜೊತೆಗೆ y ಮೈನಸ್ b ಹೋಲ್ ಸ್ಕ್ವೇರ್ ಅನ್ನು ಸಿ ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ ಎ ಬಿ ಸಿ ಯ ಆಧಾರದ ಮೇಲೆ ಮೂರು ವಿಭಿನ್ನ ಬಿಂದುಗಳಿಗೆ ಅನುಗುಣವಾಗಿ ಅತ್ಯುತ್ತಮವಾದ ವೃತ್ತದ ಕೇಂದ್ರ ಮತ್ತು ಆ ವೃತ್ತವು ನಿಖರವಾಗಿ ಎಲ್ಲಿ ಹಾದುಹೋಗಬೇಕೆಂಬುದನ್ನು ನಿರ್ಧರಿಸುತ್ತದೆ ಹಸ್ತ ರೇಖಾಚಿತ್ರದಲ್ಲಿ ಅದನ್ನು ಸೆಳೆಯಲು ನಾವು ಜ್ಯಾಮಿತೀಯ ವಿಧಾನವನ್ನು ನಿರ್ಮಿಸಲಿದ್ದೇವೆ ಆದರೆ ಸಾಫ್ಟ್ವೇರ್ ಮಟ್ಟದಲ್ಲಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದೆಂದರೆ ನಾವು ನೇರವಾಗಿ ಗಣಿತದ ಸಮೀಕರಣವನ್ನು ಹೊಂದಿದ್ದೇವೆ ಎ ಬಿ ಸಿ ಮೌಲ್ಯಗಳು ಏನಾಗಿರಬೇಕು ಎಂಬುದರ ಆಧಾರದ ಮೇಲೆ ಈ ಸಂಪೂರ್ಣ ಸಮೀಕರಣಗಳನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿನ ಸಾಫ್ಟ್ವೇರ್ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಈಗ ನಾವು ಆ ಆಂತರಿಕ ರಚನೆಯನ್ನು ಬಳಸುತ್ತಿದ್ದೇವೆ ಆ ಹಿಂಬದಿಯಲ್ಲಿ ಏನಾಗುತ್ತಿದೆ ಎಂದು ನಮಗೆ ತಿಳಿದಿಲ್ಲವಾದರೂ ಒಬ್ಬ ವೃತ್ತಿಪರ ಎಂಜಿನಿಯರ್ ಆಯ್ಕೆಗಳನ್ನು ಮಾತ್ರ ಒತ್ತಿ ಅದನ್ನು ಸೆಳೆಯಲು ಪ್ರಯತ್ನಿಸುತ್ತಾನೆ ಆದರೆ ಸಾಫ್ಟ್ವೇರ್ನ ಹಿಂಭಾಗದಲ್ಲಿ ಅದು ಏನು ಮಾಡುತ್ತದೆ ಎಂದರೆ ಈ ಗಣಿತದ ಸಮೀಕರಣಗಳನ್ನು ಬಳಸಿ ಕರ್ವ್ ಅನ್ನು ಹೊಂದಿಸುತ್ತದೆ ಮತ್ತು ಮಾಹಿತಿಯನ್ನು ಕೊಡುತ್ತದೆ ನಂತರ ನೀವು ಅದನ್ನು ಮತ್ತೆ GUI ಮುಖಾಂತರ ಪಡೆಯುತ್ತೀರಿ ಈಗ ನಾವು ಆ ಪರಿಧಿಯ ವೃತ್ತವನ್ನು ಆರಿಸುತ್ತಿದ್ದೇವೆ ನಾನು ಮೂರು ಬಿಂದುಗಳನ್ನು ಆರಿಸಬೇಕು ಆದ್ದರಿಂದ ಮೊದಲ ಬಿಂದುವನ್ನು ಒತ್ತಿ ನಂತರ ಎರಡನೇ ಬಿಂದು ನಾನು ಇಲ್ಲಿ ಮೂರನೇ ಬಿಂದುವನ್ನು ಇಲ್ಲಿ ಎಲ್ಲೋ ಹೊಂದಲು ಬಯಸುತ್ತೇನೆ ನಂತರ ಎಸ್ಕೇಪ್ ಒತ್ತಿರಿ ಏಕೆಂದರೆ ನಾನು ಮೊದಲ ಬಿಂದುವನ್ನು ಎರಡನೇ ಬಿಂದುವನ್ನು ಮೂರನೇ ಬಿಂದುವನ್ನು ಆರಿಸಿದಾಗ ನಾನು ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ತ್ರಿಜ್ಯ ಎಷ್ಟು ಎಂಬುದರ ಮೇಲೆ ನನಗೆ ಯಾವುದೇ ನಿಯಂತ್ರಣವಿಲ್ಲ ಕೇಂದ್ರ ಯಾವುದು ಎಂದು ನಾನು ನಿಯಂತ್ರಿಸಲು ಸಾಧ್ಯವಿಲ್ಲ ಏಕೆಂದರೆ ಇವು ಗಣಿತದ ಚೌಕಟ್ಟಿನಿಂದ ಬರುವ ಔಟ್ ಪುಟ್ ಗಳಾಗಿವೆ ಆದ್ದರಿಂದ ನಿಮ್ಮ ಸಾಫ್ಟ್ವೇರ್ ಅದನ್ನು ಮಾಡುತ್ತದೆ ವೃತ್ತದ ಕೇಂದ್ರ ಎಲ್ಲಿರಬೇಕು ಮತ್ತು ಆ ತ್ರಿಜ್ಯ ಯಾವುದು ಎಂದು ನಿಮಗೆ ನೇರವಾಗಿ ನೀಡುತ್ತದೆ ಈಗ ಸ್ಮಾರ್ಟ್ ಆಯಾಮವನ್ನು ಬಳಸಿಕೊಂಡು ಇದನ್ನು ಸ್ವಲ್ಪ ದೊಡ್ಡದಾಗಿ ಅಥವಾ ಚಿಕ್ಕದಾಗಿಸಲು ನಾನು ಬಯಸುತ್ತೇನೆ ಅದು ಅದನ್ನು ನೋಡಿಕೊಳ್ಳುತ್ತದೆಯೋ ಇಲ್ಲವೋ ಎಂದು ನೋಡೋಣ ಆದ್ದರಿಂದ ನಾನು ಏನು ಮಾಡುತ್ತೇನೆ ಸ್ಮಾರ್ಟ್ ಆಯಾಮ ವನ್ನು ಆರಿಸುತ್ತೇನೆ ನಾನು ಅದನ್ನು ಆರಿಸಿದಾಗ ಅದು ತಕ್ಷಣ ನನಗೆ ವ್ಯಾಸವನ್ನು ತೋರಿಸುತ್ತದೆ ಅಂದರೆ ಇದು ಕೇಂದ್ರವಾಗಿರಬೇಕು ಇದು ಹಾದುಹೋಗಬೇಕಾದ ವಕ್ರರೇಖೆ ಇದಾಗಿರಬೇಕು ಎಂದು ಮೂರು ಬಿಂದುವಿನ ವೃತ್ತವನ್ನು ನಾನು ಸೆಳೆಯಲು ಹೋಗುತ್ತಿದ್ದರೂ ಈಗ ನಾನು ಈ ಮೊದಲ ಮುಂಭಾಗ ದಲ್ಲಿ ಹೊಂದಾಣಿಕೆ ಮಾಡಲು ಹೋದರೆ ಅದು ಈ ಆಯಾಮಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಆಯಾಮವನ್ನು ನೋಡಿಕೊಳ್ಳುತ್ತದೆಯೋ ಇಲ್ಲವೋ ಎಂದು ನೋಡಲು ಪ್ರಯತ್ನಿಸೋಣ ನನಗೆ 44 ಘಟಕಗಳಷ್ಟು ಬೇಡ ಆದರೆ 20 ಘಟಕಗಳಷ್ಟು ನಾನು ನಿರ್ದಿಷ್ಟಪಡಿಸಲು ಬಯಸುತ್ತೇನೆ ನಂತರ ನಾನು 20 ಘಟಕಗಳನ್ನು ನಿರ್ದಿಷ್ಟಪಡಿಸಿದರೆ ಅದನ್ನು ಸರಿಹೊಂದಿಸಲಾಗುತ್ತದೆ ಈಗ ಆ ಮೂರು ಬಿಂದುಗಳು ಇನ್ನು ಮುಂದೆ ಮೂರು ಬಿಂದುಗಳಲ್ಲ ಆದರೆ ಅದು ಏನು ಮಾಡಿದೆ ಎಂದರೆ ಆ ಮೂರು ಬಿಂದುಗಳನ್ನು ಬಳಸಿಕೊಂಡು ಕೇಂದ್ರವನ್ನು ಸರಿಪಡಿಸಲು ಸಮೀಕರಣಗಳನ್ನು ಅತ್ಯುತ್ತಮವಾಗಿಸುತ್ತದೆ ಈಗ ಕೇಂದ್ರವನ್ನು ನಿರ್ಮಿಸಿದ ನಂತರ ಅದರ ಯಾವುದೇ ಬಿಂದುವಿನಿಂದ ನೀವು ವೃತ್ತವನ್ನು ಸೆಳೆಯಬಹುದು ಈಗ ಅದರ ಮೇಲೆ ನೀವು ಹೆಚ್ಚುವರಿ ನಿರ್ಬಂಧವನ್ನು ಹಾಕಲು ಬಯಸುತ್ತೀರಿ ಇಲ್ಲ ಇಲ್ಲ ನಾನು ಈ ವೃತ್ತವನ್ನು ಬಯಸುವುದಿಲ್ಲ ಆದರೆ 20 ಘಟಕಗಳ ಆಯಾಮವನ್ನು ಹೊಂದಿರಬೇಕಾದ ವೃತ್ತಬೇಕು ನಂತರ ಸ್ವಾಭಾವಿಕವಾಗಿ ಸಾಫ್ಟ್ವೇರ್ ಅದನ್ನು ಮಾಡುತ್ತದೆ ಏಕೆಂದರೆ ಈಗ ನೀವು ಮತ್ತೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತಿದ್ದೀರಿ ಆದ್ದರಿಂದ ಆ ಕೇಂದ್ರವನ್ನು ಇರಿಸಿ ನಾನು ಈ ವೃತ್ತವನ್ನು 20 ಘಟಕಗಳು ವ್ಯಾಸ 20 ಕ್ಕೆ ಹೊಂದಿಸಲಿದ್ದೇನೆ ಆದ್ದರಿಂದ ಇದು ರಚನೆಯಾಗದೆ ಹೋಗುತ್ತದೆ ಹಸ್ತಚಾಲಿತ ಮಟ್ಟದಲ್ಲಿ ನಾವು ಆ ಮೂರು ಬಿಂದುವಿನ ವೃತ್ತವನ್ನು ಹೇಗೆ ನಿರ್ಮಿಸಿದ್ದೇವೆ ಎಂದು ನಿಮಗೆ ನೆನಪಿದೆಯೇ ಆ ಬಿಂದುಗಳಿಂದ ನಾವು ಆರ್ಕ್ ಅನ್ನು ಸೆಳೆಯಲು ಪ್ರಯತ್ನಿಸುತ್ತೇವೆ ಮತ್ತು ಸೆಕ್ಟರ್ ಗಳನ್ನು ನಿರ್ಮಿಸಲು ಮತ್ತು ನಾರ್ಮಲ್ ಗಳನ್ನು ಸೆಳೆಯಲು ಪ್ರಯತ್ನಿಸುತ್ತೇವೆ ಎಲ್ಲಿ ಈ ನಾರ್ಮಲ್ಗಳು ಛೇದಿಸುತ್ತವೆಯೋ ಕೇಂದ್ರವನ್ನು ಪತ್ತೆ ಮಾಡುತ್ತೇವೆ ಅದು ಜ್ಯಾಮಿತೀಯ ಪ್ರಾತಿನಿಧ್ಯವಾಗಿದೆ ಆದರೆ ಗಣಿತದ ಮಟ್ಟವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು ಸಾಫ್ಟ್ವೇರ್ ಬಳಸುತ್ತಿರುವಾಗಲೆಲ್ಲಾ ನಾವು ಹಸ್ತ ರೇಖಾಚಿತ್ರ ಮೂಲಕ ಮಾಡಿದ ಜ್ಯಾಮಿತೀಯ ನಿರ್ಮಾಣ ಹೇಗೆ ಮತ್ತು ಈ ಸಾಫ್ಟ್ವೇರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಯಾವಾಗಲೂ ಮರಳಿ ಹೋಗಿ ಪರಿಶೀಲಿಸುತ್ತೀರಿ ಅದು ಜ್ಯಾಮಿತೀಯ ವಿಧಾನ ಮೂಲಕ ರಚಿಸುವ ಚಿತ್ರಗಳು ಮತ್ತು ಗಣಿತದ ಸಮೀಕರಣಗಳನ್ನು ನಿರ್ಮಿಸುವದರೆಡರಲ್ಲೂ ನಿಮಗೆ ಒಂದು ಸವಿಯನ್ನು ನೀಡುತ್ತದೆ ಇದು ಸಮತಲ ಜ್ಯಾಮಿತಿಯ ಬದಲು ಸಮನ್ವಯ ಜ್ಯಾಮಿತಿಯನ್ನು ಆಧರಿಸಿ ನಿರ್ಮಿಸಲು ಬಳಸಬಹುದು ಈಗ ನಾವು ಆರ್ಕ್ ನ ಒಂದು ಭಾಗವನ್ನು ಮಾತ್ರ ನಿರ್ಮಿಸಲು ಬಯಸುತ್ತೇವೆ ಸಂಪೂರ್ಣ ವೃತ್ತವಲ್ಲ ಆದ್ದರಿಂದ ಆ ಆಯ್ಕೆಯು ಸಾಲಿಡ್ವರ್ಕ್ಸ್ ನಲ್ಲಿಯೂ ಲಭ್ಯವಿದೆ ಆದ್ದರಿಂದ ಮೊದಲನೆಯದು ಕೇಂದ್ರ ಬಿಂದು ಆರ್ಕ್ ಅನ್ನು ಆರಿಸಿ ಸೆಂಟರ್ ಪಾಯಿಂಟ್ ಆರ್ಕ್ ಆದ್ದರಿಂದ ಮೊದಲನೆಯದಾಗಿ ನಾನು ಕೇಂದ್ರ ಬಿಂದುವನ್ನು ಆರಿಸಬೇಕು ಯಾವುದಾದರೂ ಸ್ಥಳಕ್ಕೆ ಹೋಗಬೇಕು ನನಗೆ ಬೇಕಾದ ಆರ್ಕ್ ಅನ್ನು ಒತ್ತಿ ಅಲ್ಲಿಂದ ನಾನು ಆರ್ಕ್ ಅನ್ನು ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ಈ ಮೌಸ್ ಅನ್ನು ಬಳಸುವ ವಿಷಯದಲ್ಲಿ ನಾನು ಜಾಗರೂಕರಾಗಿರಬೇಕು ಅಲ್ಲಿಗೆ ನಾನು ಚಲಿಸುತ್ತೇನೆ ಮತ್ತು ಆ ಭಾಗವನ್ನು ಒತ್ತುತ್ತೇನೆ ಆ ಹಂತದವರೆಗೆ ಆರ್ಕ್ವನ್ನು ನಿರ್ಮಿಸುತ್ತದೆ ಅದನ್ನು ಮತ್ತೊಮ್ಮೆ ಮಾಡೋಣ ಕೇಂದ್ರ ಬಿಂದು ಆರ್ಕ್ ಮೊದಲನೆಯದು ಈಗ ಎರಡನೆಯದನ್ನು ನಾನು ಆರಿಸಿದ್ದೇನೆ ಈಗ ನಾನು ನನ್ನ ಮೌಸ್ ಅನ್ನು ಅಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ನಂತರ ಆಯ್ಕೆಯನ್ನು ಒತ್ತಿ ನಂತರ ಅದು ಅದನ್ನು ನಿರ್ಮಿಸುತ್ತದೆ ಆದ್ದರಿಂದ ನೀವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೀರಿ ಎಂಬುದರ ಮೇಲೆ ಅದು ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ ಈಗ ಅದೇ ಆರ್ಕ್ ಗಾಗಿ ನಾವು ಪ್ರದಕ್ಷಿಣಾಕಾರವಾಗಿ ಹೋಗೋಣ ಕೇಂದ್ರ ಬಿಂದು ಆರ್ಕ್ ಮೊದಲ ಬಿಂದುವಿನ ಆರ್ಕ್ ಈಗ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸಲು ಬಯಸುತ್ತೇನೆ ನಾನು ಪ್ರದಕ್ಷಿಣಾಕಾರವಾಗಿ ಮಾಡಲು ಹೋದರೆ ನಿಮ್ಮ GUI ನೀವು ಮೊದಲ ಬಿಂದುವನ್ನು ಆರಿಸಿಕೊಳ್ಳಿ ಎಂದು ಯಾವಾಗಲೂ ಹೇಳುತ್ತದೆ ಆದರೆ ನೀವು ಬಿಂದುವನ್ನು ಪ್ರದಕ್ಷಿಣಾಕಾರವಾಗಿ ಕೊನೆಗೊಳಿಸಲು ಬಯಸುತ್ತೀರಿ ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ಅದು ಯಾವಾಗಲೂ ಅಪ್ರದಕ್ಷಿಣಾಕಾರವಾಗಿ ಹೋಗುತ್ತದೆ ವೃತ್ತವನ್ನು ಮುಗಿಸುತ್ತದೆ ಆದ್ದರಿಂದ ನೀವು ಯಾವ ಹಂತದ ವರೆಗೆ ಆರ್ಕ್ ಬೇಕು ಎಂಬುದನ್ನು ನಿರ್ಧರಿಸುವ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು ನೀವು ಪ್ರದಕ್ಷಿಣಾಕಾರವಾಗಿ ಹೋಗಲು ಬಯಸಿದ್ದರೂ ನಿಮ್ಮ ಆರ್ಕ್ ಯಾವಾಗಲೂ ಅಪ್ರದಕ್ಷಿಣಾಕಾರವಾಗಿ ಸಾಗುತ್ತಿದೆ ಆದ್ದರಿಂದ ಮುಗಿದಿದೆ ನಂತರ ಎಸ್ಕೇಪ್ ಒತ್ತಿರಿ ಈಗ ನಾನು ಆರ್ಕ್ ನ ತ್ರಿಜ್ಯವನ್ನು ಬದಲಾಯಿಸಲು ಬಯಸುತ್ತೇನೆ ಮತ್ತೆ ನಮ್ಮ ಸ್ಮಾರ್ಟ್ ಆಯಾಮ ವು ಅದಕ್ಕಾಗಿ ಅನುಕೂಲಕರವಾಗಿದೆ ಎಷ್ಟು ಘಟಕಗಳು ಬೇಕೆಂಬುದನ್ನು ಅದರಲ್ಲಿ ಹೊಂದಿಸಿ ಈಗ ತ್ರಿಜ್ಯದ ಘಟಕಗಳು ಯಾವಾಗಲೂ 10 ಎಂಎಂ ಆಗಿರಬೇಕೆಂದು ನಾನು ಬಯಸುತ್ತೇನೆ ನಾವು ಎಂಎಂ ಉಪಯೋಗಿಸುತ್ತಿದ್ದೇವೆಓಕೆ ನಂತರ ಆರ್ಕ್ ಬರೆಯಲಾಗುತ್ತದೆ ಈಗ ನಾವು ಸಂಯೋಜನೆಯನ್ನು ಪ್ರಯತ್ನಿಸೋಣ ನಾನು ರೇಖೆಯನ್ನು ಸೆಳೆಯಲು ಬಯಸುತ್ತೇನೆ ಅದರ ಮೇಲೆ ನಾನು ಆರ್ಕ್ ವನ್ನು ನಿರ್ಮಿಸಲು ಬಯಸುತ್ತೇನೆ ಈಗ ನಾನು ಲೈನ್ ಮೋಡ್ ನಲ್ಲಿರುವುದರಿಂದ ನಾನು ಎಸ್ಕೇಪ್ ಒತ್ತಬೇಕು ಎಸ್ಕೇಪ್ ಈಗ ನಾವು ಆ ಲೈನ್ ಮೋಡ್ ನಿಂದ ಹೊರಗಿದ್ದೇವೆ ಈಗ ನಾನು ಅದನ್ನು ಸುಮಾರು 50 ಘಟಕಗಳಿಗೆ ಸರಿಹೊಂದಿಸಲು ಬಯಸುತ್ತೇನೆ ಈಗ ನಾನು ಆರ್ಕ್ ಸೆಳೆಯಲು ಬಯಸುತ್ತೇನೆ ಕೇಂದ್ರ ಬಿಂದು ಆರ್ಕ್ ಅನ್ನು ಸೆಳೆಯಲು ನಾನು ಬಯಸುತ್ತೇನೆ ಇದು ಕೇಂದ್ರ ಬಿಂದುವಾಗಿರಬಹುದು ನಾನು ಕೇಂದ್ರವನ್ನು ಆರಿಸಲು ಬಯಸುತ್ತೇನೆ ನಾನು ಮೊದಲ ಬಿಂದುವನ್ನು ಆರಿಸಿದ್ದೇನೆ ನಾನು ಅದನ್ನು ಸೇರಿಸಲು ಬಯಸುತ್ತೇನೆ ನಂತರ ಎಸ್ಕೇಪ್ ಎಂಟರ್ ಒತ್ತಿರಿ ಆದ್ದರಿಂದ ನಾನು ಆ ಆರ್ಕ್ ಅನ್ನು ಸಂಪೂರ್ಣ 180 ಡಿಗ್ರಿಗಳಲ್ಲಿ ನಿರ್ಮಿಸಬಹುದು ಅದರಂತೆಯೇ ರೇಖೆಯಂತಹ ರಚನೆ ಮಾಡಲು ನಾನು ಅನೇಕ ವಸ್ತುಗಳನ್ನು ಬಳಸಲು ಬಯಸುತ್ತೇನೆ ನಾವು ಕೆಲವೊಮ್ಮೆ ಈ ಆಯ್ಕೆಯು 90 ಡಿಗ್ರಿ ರೇಖೆಯೋ ಅಥವಾ ಇಲ್ಲವೋ ಎಂದು ನೋಡಬಹುದು ಎಸ್ಕೇಪ್ ಮೋಡ್ ಒತ್ತಿ ಈಗ ನಾನು ಅದರ ಸುತ್ತಲೂ ವೃತ್ತವನ್ನು ಸೆಳೆಯಲು ಬಯಸುತ್ತೇನೆ ವೃತ್ತವನ್ನು ನಾನು ಸೆಳೆಯಲು ಬಯಸಿದಾಗ ಬಹುಶಃ ಆ ವೃತ್ತದ ಕೇಂದ್ರವು ಈ ಬಿಂದುವಾಗಿದೆ ನಾನು ಮುಂದೆ ಹೋಗುತ್ತೇನೆ ಎರಡನೆಯದನ್ನು ಒತ್ತುತ್ತೇನೆ ಮುಗಿಯಿತು ಆದ್ದರಿಂದ ನಾನು ಯಾವುದೇ ಹೆಚ್ಚುವರಿ ವಿಷಯಗಳನ್ನು ಬಳಸಲು ಬಯಸಿದರೆ ಒಂದರ ಮೇಲೊಂದರಂತೆ ನಾನು ನಿರ್ಮಿಸಬಹುದು ಈಗ ಈ ಬಿಂದುವಿನಲ್ಲಿ ನನಗೆ ಆಸಕ್ತಿ ಇಲ್ಲ ನಂತರ ನಾನು ಯಾವಾಗಲೂ ಟ್ರಿಮ್ ಘಟಕಗಳನ್ನು ಬಳಸಬಹುದು ಈ ಟ್ರಿಮ್ ಘಟಕಗಳನ್ನು ಹೇಗೆ ಬಳಸುವುದು ಎಂದು ನಾವು ಶೀಘ್ರದಲ್ಲೇ ನೋಡುತ್ತೇವೆ ಈಗ ಈ ವೃತ್ತವನ್ನು ನಾನು ಹೊಂದಿದ್ದೇನೆ ನಾನು ರೇಖೆಯನ್ನು ಎಳೆದಿದ್ದೇನೆ ನಾನು ಆ ರೇಖೆಯ ಕೆಳಗಿನ ಭಾಗವನ್ನು ಅಥವಾ ಆ ರೇಖೆಯ ಮೇಲಿನ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ನೇರವಾಗಿ ಆ ರೇಖೆಯನ್ನು ಒತ್ತಿ ಅದನ್ನು ಅಳಿಸಿದರೆ ಅದು ಸಂಪೂರ್ಣ ರೇಖೆಯನ್ನು ಅಳಿಸುತ್ತದೆ ಅದರ ಬದಲಾಗಿ ನಮ್ಮಲ್ಲಿ ಟ್ರಿಮ್ ಘಟಕಗಳಂತಹ ವಸ್ತು ಇದೆ ಕತ್ತರಿ ತರಹ ಇರುವ ಹಾಗೆ ಇದೆ ಅದನ್ನು ಒತ್ತಿ ಅಲ್ಲಿ ಪವರ್ ಟ್ರಿಮ್ ಕಾರ್ನರ್ ಟ್ರಿಮ್ ಒಳಗಡೆಯ ಟ್ರಿಮ್ ಹೊರಗಡೆಯ ಟ್ರಿಮ್ ಟ್ರಿಮ್ ಮುಚ್ಚುವದು ಈ ರೀತಿಯ ಆಯ್ಕೆಗಳು ಯಾವಾಗಲೂ ಇರುತ್ತವೆ ಇದನ್ನು ಹೇಗೆ ಬಳಸುವುದು ಎಂದು ನೀವು ಅಭ್ಯಾಸ ಮಾಡಬೇಕು ಆದ್ದರಿಂದ ಉದಾಹರಣೆಗೆ ನಾನು ಪವರ್ ಟ್ರಿಮ್ ಅನ್ನು ಆರಿಸಿಕೊಳ್ಳುತ್ತೇನೆ ಪವರ್ ಟ್ರಿಮ್ ಶಕ್ತಿಯುತವಾಗಿದೆ ಆ ಅರ್ಥದಲ್ಲಿ ನೀವು ನಿರ್ದಿಷ್ಟ ಸಾಲಿನಲ್ಲಿ ಸ್ವೈಪ್ ಮಾಡಿ ಅದು ತಕ್ಷಣ ಆ ಸಾಲನ್ನು ತೆಗೆದುಹಾಕುತ್ತದೆ ನಾವು ಆ ಪವರ್ ರೇಖೆಯನ್ನು ಒತ್ತೋಣ ನಂತರ ಆ ಬಟನ್ ಅನ್ನು ಹಿಡಿದುಕೊಳ್ಳಿ ಆ ಸಾಲಿನ ಉದ್ದಕ್ಕೂ ಎಳೆಯಿರಿ ಅದು ಆ ಸಾಲನ್ನು ತೆಗೆದುಹಾಕುತ್ತದೆ ಅದನ್ನು ಮತ್ತೊಮ್ಮೆ ಮಾಡೋಣ ನಾನು ಇಲ್ಲಿಂದ ಇಲ್ಲಿಗೆ ಒಂದು ರೇಖೆಯನ್ನು ಸೆಳೆಯಲು ಬಯಸುತ್ತೇನೆ ನಾನು ಮಾಡಲು ಬಯಸುವದೇನೆಂದರೆ ವೃತ್ತವನ್ನು ಮೀರಿದ ಆ ಸಾಲಿನ ಹೊರಗಿನ ಭಾಗವನ್ನು ತೆಗೆದುಹಾಕಲು ನಾನು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಲಿದ್ದೇನೆಂದರೆ ಟ್ರಿಮ್ ಘಟಕಗಳನ್ನು ಬಳಸುವುದು ಪವರ್ ಟ್ರಿಮ್ ಆರಿಸಿ ನಿಮ್ಮ ಎಡಕ್ಕಿರುವ ಬಟನ್ ಅನ್ನು ಹಿಡಿದುಕೊಳ್ಳಿ ಎಚ್ಚರಿಕೆಯಿಂದ ಒತ್ತಿ ಮತ್ತು ನಿಮ್ಮ ಮೌಸ್ ಅನ್ನು ಆ ಸಾಲಿನ ಉದ್ದಕ್ಕೂ ಸರಿಸಿ ನಂತರ ನಿಮ್ಮ ಮೌಸ್ ಬಟನ್ ಅನ್ನು ಬಿಡಿ ನೀವು ಮುಗಿಸಿದ ನಂತರ ಆ ಸಾಲು ಅಳಿಸಿಹೋಗುತ್ತದೆ ಇತರ ಸಾಲುಗಳಿಗೆ ನಾವು ಅದೇ ವಿಷಯವನ್ನು ಬಳಸೋಣ ನಾವು ಬಳಸಲಿರುವ ಇನ್ನೊಂದು ಸಾಲು ಇದು ಈಗ ನಾವು ಈ ಬಿಂದುವನ್ನು ಹೊಂದಿದ್ದೇವೆ ಬಹುಶಃ ನಾನು ಇಲ್ಲಿ ವಕ್ರರೇಖೆಯ ಈ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ಮತ್ತೆ ಟ್ರಿಮ್ ಘಟಕಗಳನ್ನು ಉಪಯೋಗಿಸುವದು ಪವರ್ ಟ್ರಿಮ್ ಮಾಡಿ ಇದೀಗ ನಾನು ಏನನ್ನೂ ಸರಿಸಲಿಲ್ಲ ಈಗ ನಾನು ಎಡಕ್ಕಿರುವ ಬಟನ್ ಅನ್ನು ಒತ್ತಿ ಅದನ್ನು ಹಿಡಿದಿಟ್ಟುಕೊಂಡು ಮತ್ತು ಆ ಸಾಲಿನ ಮೇಲೆ ಚಲಿಸಲು ಹೋಗುತ್ತೇನೆ ಈಗ ನಿಮ್ಮ ಮೌಸ್ ಬಟನ್ ಅನ್ನು ಬಿಡಿ ನೀವು ಮುಗಿಸಿದ ನಂತರ ಛೇದಕ ವಾಗಿರುವ ಬಿಂದುಗಳು ಏನೇ ಇದ್ದರು ಆ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಅದರಂತೆಯೇ ಪವರ್ ಟ್ರಿಮ್ ಈಗ ನಾನು ಈ ಕೆಳಗಿನ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ಆ ಸಾಲಿನ ಉದ್ದಕ್ಕೂ ಎಡಕ್ಕಿರುವ ಬಟನ್ ಅನ್ನು ಒತ್ತಿ ಚಲಿಸಿ ಆದ್ದರಿಂದ ನಾನು ಆ ವಸ್ತುವನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ವಿಶಿಷ್ಟವಾದ ಜ್ಯಾಮಿತೀಯ ವಿಷಯಗಳನ್ನು ನಿರ್ಮಿಸುತ್ತಿದ್ದರೂ ಸಹ ನಾನು ಕೆಲವು ಸಾಲುಗಳನ್ನು ತೆಗೆದುಹಾಕಲು ಬಯಸುತ್ತೇನೆ ಅದರ ಭಾಗವನ್ನು ತೆಗೆದುಹಾಕಲು ನಾನು ಈ ಪವರ್ ಬಟನ್ ನ ಪವರ್ ಟ್ರಿಮ್ ಅನ್ನು ಒತ್ತಿ ಅದರ ಮೇಲೆ ಚಲಿಸಿ ಅದನ್ನು ತೆಗೆದು ಹಾಕಬಹುದು ಮುಂದಿನ ತರಗತಿಗಳಲ್ಲಿ ಸಾಲಿಡ್ವರ್ಕ್ಸ್ ನಲ್ಲಿ ಲಭ್ಯವಿರುವ ಹೆಚ್ಚಿನ ಆಯ್ಕೆಗಳ ಬಗ್ಗೆ ನಾವು ಕಲಿಯುತ್ತೇವೆ